ಕ್ರೋನಿಗ್ ಪೆನ್ನಿ ಮಾದರಿ ಮತ್ತು ಶಕ್ತಿ ಬ್ಯಾಂಡ್ಗಳು ಹಿಂದಿನ ಉಪನ್ಯಾಸದಲ್ಲಿ ನಾವು ಆವರ್ತಕ ಸಾಮರ್ಥ್ಯದಲ್ಲಿ ಚಲಿಸುವ ಕಣಗಳ ಕುರಿತು ನಮ್ಮ ಚರ್ಚೆಯನ್ನು ಆರಂಭಿಸಿದೆವು ಅಂದರೆ ಕಣಗಳು ನಿಯತಕಾಲಿಕವಾಗಿ ಸಂಭವನೀಯ ಸಾಮರ್ಥ್ಯದಲ್ಲಿ ಚಲಿಸುತ್ತಿವೆ ಮತ್ತು ನಾವು ಒಂದು ಆಯಾಮದ ಪ್ರಕರಣಗಳನ್ನು ಚರ್ಚಿಸಲು ನಮ್ಮನ್ನು ಸೀಮಿತಗೊಳಿಸಿದ್ದೇವೆ ಮತ್ತು ಈ ಸಂದರ್ಭಗಳಲ್ಲಿ ನಾವು ಚರ್ಚಿಸಿದ್ದು ತರಂಗ ಕಾರ್ಯವು ಬ್ಲೋಚ್ನ ಪ್ರಮೇಯವನ್ನು ತೃಪ್ತಿಪಡಿಸುತ್ತದೆ ಅದು ತರಂಗ ಕಾರ್ಯ ψ ಎಂದು ಹೇಳುತ್ತದೆ ಮತ್ತು ನಾನು ಅದನ್ನು k ನಿಂದ ಲೇಬಲ್ ಮಾಡುತ್ತೇನೆeikxukರೂಪವನ್ನು ಹೊಂದಿದೆ ಅಲ್ಲಿukx ಸಹ ಆವರ್ತಕ ಕಾರ್ಯವಾಗಿದೆ ಅದೇ ಆವರ್ತಕ ಸಂಭಾವ್ಯ kxa ಯಾವಾಗಲೂeikakಎಂದು ಬರೆಯುವ ಮೂಲಕ ಇದನ್ನು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಮತ್ತು ನಾವು ಇದನ್ನು ಬರೆದ ಮೂರನೇ ರೂಪವೆಂದರೆ k ಅನ್ನುnCneikGnx ಎಂದು ಬರೆಯಬಹುದು ಅಲ್ಲಿ Gnn2πa ಆದ್ದರಿಂದ ಈ ತರಂಗ ಕಾರ್ಯವು ಬರುವ ಮೂರು ವಿಭಿನ್ನ ರೂಪಗಳು ಮತ್ತು ಇದರ ಅರ್ಥವೇನು ಈ ತರಂಗ ಕ್ರಿಯೆಯ ಪರಿಣಾಮಗಳೇನು ಆದ್ದರಿಂದ ಏನಾಗುತ್ತದೆ ನಾನು ಮೊದಲು ನಿಮಗೆ ಹೇಳುತ್ತೇನೆ ಮತ್ತು ನಂತರ ಇದನ್ನು ಉದಾಹರಣೆಗಳ ಮೂಲಕ ತೋರಿಸುತ್ತೇನೆ ನಾನು ಸ್ಥಿರವಾಗಿರುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ಈ ಸಂದರ್ಭದಲ್ಲಿ ಏನಾಗುತ್ತದೆ ಎಂದರೆ ತರಂಗ ಕಾರ್ಯkxeikx ಇಲ್ಲಿ ಕೆಲವು ಸಾಮಾನ್ಯೀಕರಣ ಮತ್ತು ಕಣಗಳ ಶಕ್ತಿಯನ್ನು E 2k22m ಎಂದು ನೀಡಲಾಗಿದೆ ಹಾಗಾಗಿ ನಾನು k E ವರ್ಸಸ್ ಎನರ್ಜಿ ಯನ್ನು ಪಿತೂರಿ ಮಾಡಿದರೆ ಅದು ಇಲ್ಲಿ ಪ್ಯಾರಾಬೋಲಾ ದಂತೆ ಕಾಣುತ್ತದೆ ಇದು 2k22m ನಾನು ಈಗ ಈ ಆವರ್ತಕ ಸಾಮರ್ಥ್ಯವನ್ನು ಪರಿಚಯಿಸಿದರೆ ಮತ್ತು ಅದನ್ನು a ನ ನಿಯಮಿತ ಮಧ್ಯಂತರಗಳಲ್ಲಿ ಉಬ್ಬುಗಳಂತೆ ಪರಿಚಯಿಸಲು ನನಗೆ ಅನುಮತಿಸಿದರೆ ತರಂಗ ಕಾರ್ಯವು ಬ್ಲೋಚ್ ನ ತರಂಗ ಕ್ರಿಯೆಯ ರೂಪವನ್ನು ಪಡೆಯುತ್ತದೆ ಮತ್ತು ನಾನು k ಗೆ ಸಮನಾಗಿರುವ ಶಕ್ತಿಯನ್ನು ವಿವರಿಸಬಹುದು πa ನಿಂದ πa ಈ ನಿರ್ದಿಷ್ಟ ತರಂಗ ಕಾರ್ಯದ ಕಾರಣದಿಂದಾಗಿ ನೀವು ಈ ಸಾಮರ್ಥ್ಯವನ್ನು ಪರಿಚಯಿಸಿದಾಗ ಈಗ ಏನಾಗುತ್ತದೆ ಶಕ್ತಿಯ ರೇಖಾಚಿತ್ರವು ಆರಂಭದಲ್ಲಿ ಪ್ಯಾರಾಬೋಲಾದಂತೆ ಆಗುತ್ತದೆ ಮತ್ತು ನಂತರ ಅದುπa ಬಳಿ ಬದಲಾಗುತ್ತದೆ ಮತ್ತು ಅದು ನೀಲಿ ಬಣ್ಣದ ಮೂಲಕ ನಾನು ತೋರಿಸಿದಂತೆ ಆಗುತ್ತದೆ ಮತ್ತು ನಂತರ ಇದು ಮತ್ತೊಮ್ಮೆ ಬದಲಾವಣೆಯಾಗಿದೆ ಆದ್ದರಿಂದ ಶಕ್ತಿಯ ವ್ಯಾಪ್ತಿಯಿದೆ ಅದನ್ನು ನಾನು ಈಗ ಕಪ್ಪುಗೊಳಿಸುತ್ತೇನೆ ಅಲ್ಲಿ ಯಾವುದೇ ಸ್ಟೇಟ್ ಅಸ್ತಿತ್ವದಲ್ಲಿಲ್ಲ ಈ ವರ್ಷ ಯಾವುದೇ ಸ್ಟೇಟ್ ಇಲ್ಲ ಆದ್ದರಿಂದ ನೀವು ಪಡೆಯುವುದು ಒಂದು ಶಕ್ತಿಯ ಬ್ಯಾಂಡ್ 0 ರಿಂದ ಈ ಬ್ಯಾಂಡ್ ವರೆಗಿನ ಎಲ್ಲಾ ಶಕ್ತಿಗಳು ಈ ಬ್ಯಾಂಡ್ನಲ್ಲಿವೆ ಮತ್ತು ನಂತರ ಒಂದು ಅಂತರವಿರುತ್ತದೆ ಮತ್ತು ನಂತರ ಶಕ್ತಿಯು ಮತ್ತೆ ಮುಂದಿನ ಬ್ಯಾಂಡ್ನಲ್ಲಿದೆ ಮತ್ತು ನೀವು ಅದನ್ನು ತೋರಿಸುವ ರೀತಿಯಲ್ಲಿಯೇ ನಾವು ಎಲ್ಲಾ k ಗಳು kg R ಸಮನಾಗಿದೆ ಎಂದು ಹೇಳಿದ್ದೇವೆ ಹಾಗಾಗಿ ನಾನು ಈ ಬ್ಯಾಂಡ್ ಅನ್ನು ಇಲ್ಲಿಗೆ ವರ್ಗಾಯಿಸುತ್ತೇನೆ ಮತ್ತು ಅದನ್ನು ಒಳಗೆ ತರುತ್ತೇನೆ ಆದ್ದರಿಂದ ನಾವು ಆರಂಭಿಸಿದ್ದು2k22m ನಷ್ಟು ಉಚಿತ ಎಲೆಕ್ಟ್ರಾನ್ ಅನಿಲಕ್ಕಾಗಿ ಶಕ್ತಿಯ ರೇಖಾಚಿತ್ರವಾಗಿದೆ ಮತ್ತು ನಂತರ ನಾವು ಆವರ್ತಕ ಸಾಮರ್ಥ್ಯವನ್ನು ಪರಿಚಯಿಸಿದಾಗ ನಾನು ಈಗ ನನ್ನನ್ನು πa ನಿಂದ πa ನಡುವೆ ಸೀಮಿತಗೊಳಿಸಬಹುದು ಶಕ್ತಿಯು ಈ ಬ್ಯಾಂಡ್ ಗೆ ಬಿದ್ದಿತು ಮುಂದಿನ ಹಂತದ ಶಕ್ತಿಯು ಹೀಗಿದೆ ಆದರೆ ನಾವು ಹೇಳಿದಂತೆ ನಾವು ಯಾವಾಗಲೂ ಈ ವಲಯವನ್ನು ಬ್ರಿಲೋಯಿನ್ ವಲಯಕ್ಕೆ ಮರಳಿ ತರಬಹುದು ಮತ್ತು ಮುಂದಿನ ಬ್ಯಾಂಡ್ ಈ ರೀತಿ ಕಾಣುತ್ತದೆ ಆದ್ದರಿಂದ ನಾನು ಈ ಭಾಗವನ್ನು ಇಲ್ಲಿ ಅಳಿಸಿಹಾಕುತ್ತೇನೆ ಈ ಸಾಲನ್ನು ಮೇಲಕ್ಕೆತ್ತುತ್ತೇನೆ ಆದ್ದರಿಂದ ಪ್ರತಿ k ಗೆ ಶಕ್ತಿಗಳ ಬ್ಯಾಂಡ್ ಇರುತ್ತದೆ ಮತ್ತು ನಂತರ ಮುಂದಿನ ಬ್ಯಾಂಡ್ ಮತ್ತು ನಂತರ ಮುಂದಿನ ಬ್ಯಾಂಡ್ ಮತ್ತು ಹೀಗೆ ಹಾಗಾಗಿ ನಾನು ಈ ಉಚಿತ ಎಲೆಕ್ಟ್ರಾನ್ ಅನಿಲವನ್ನು ತೊಂದರೆಗೊಳಿಸಿದಾಗ ಹೀಗಾಗುತ್ತದೆ ಆದ್ದರಿಂದ ಈ ಅಂತರಗಳು ತೆರೆದುಕೊಳ್ಳುತ್ತವೆ ಈ ಕಪ್ಪು ಭಾಗದಿಂದ ಯಾವುದೇಸ್ಟೇಟ್ ಇಲ್ಲ ಈ ಶಕ್ತಿಯನ್ನು ಕಣದಿಂದ ತೆಗೆದುಕೊಳ್ಳಲಾಗುವುದಿಲ್ಲ ಮತ್ತು ಕಣವು ಈ ಬ್ಯಾಂಡ್ನಲ್ಲಿ ಯಾವುದೇ ಶಕ್ತಿಯನ್ನು ತೆಗೆದುಕೊಳ್ಳಬಹುದು ಮೊದಲ ಬ್ಯಾಂಡ್ ಎರಡನೇ ಬ್ಯಾಂಡ್ ಮತ್ತು ಹೀಗೆ ನೀವು ಉಚಿತ ಕಣಗಳಿಂದ ಏಕೆ ಆರಂಭಿಸಿದ್ದೆ ಎಂದು ನೀವು ಕೇಳಬಹುದು ನಾನು ಪರಮಾಣುಗಳೊಂದಿಗೆ ಆರಂಭಿಸಬಹುದಿತ್ತು ಉದಾಹರಣೆಗೆ ನಾನು ನಿಯಮಿತ ಮಧ್ಯಂತರದಲ್ಲಿ ಸೀರಿಂಗ್ ನಂತಹ ಪರಮಾಣುಗಳನ್ನು ಹೊಂದಿದ್ದರೆ ಪ್ರತಿಯೊಂದು ಪರಮಾಣುವಿಗೂ ಒಂದು ಸ್ಥಿರ ಮೌಲ್ಯದಲ್ಲಿ ಶಕ್ತಿಯಿರುತ್ತದೆ ಎಂದು ನನಗೆ ತಿಳಿದಿದೆ ಉದಾಹರಣೆಗೆ ಹೈಡ್ರೋಜನ್ ಪರಮಾಣುವಿಗೆ ಇದು 13 6 eV ಆಗಿರುತ್ತದೆ ಪ್ರತಿ ಪರಮಾಣು ಇದನ್ನು ಹೊಂದಿರುತ್ತದೆ ಹಾಗಾದರೆ ಬ್ಯಾಂಡ್ ಎಲ್ಲಿಂದ ಬರುತ್ತಿದೆ ಅಥವಾ ಬ್ಲೋಚ್ ಸಮೀಕರಣ ಏನು ಮಾಡುತ್ತದೆ ನಾನು ಶಕ್ತಿಯನ್ನು ರೂಪಿಸಿದರೆ ಈಗ ಏನಾಗುತ್ತದೆ ಹಾಗಾಗಿ ನಾನು ಮತ್ತೊಮ್ಮೆ ಈ ಚಿತ್ರವನ್ನು E ವರ್ಸಸ್ K ಮಾಡುತ್ತೇನೆ ಮತ್ತು ಈ ಶಕ್ತಿಯು ಈಗ ವಿಭಜನೆಯಾಗುತ್ತದೆ ಮತ್ತು ಬ್ಯಾಂಡ್ ಮಾಡಲು ಹೊರಟಿದೆ ಎಂದು ತೋರಿಸುತ್ತೇನೆ ಆದ್ದರಿಂದ ಈಗ ಏನಾಗುತ್ತಿದೆ ಎಂದರೆ ಈಗ ನನಗೆ ಅವಕಾಶ ನೀಡಿ ಏಕೆಂದರೆ ಶಕ್ತಿಯು ಋಣಾತ್ಮಕವಾಗಿ ಪ್ರಾರಂಭವಾಗುತ್ತದೆ E ಯಿಂದ E 0 ಇಲ್ಲಿ ಮತ್ತು ಇದು k ಇದು k E 0 ಇಲ್ಲಿ k ಗೆ ಸಂಬಂಧಿಸಿದಂತೆ ಈ ಎಲ್ಲಾ ಶಕ್ತಿಯ ಮಟ್ಟಗಳು ಈಗ ಮತ್ತೆ ಬ್ಯಾಂಡ್ ಅನ್ನು ರೂಪಿಸುತ್ತವೆ ಎಂದು ನೀವು ನೋಡುತ್ತೀರಿ ಮತ್ತು ಈ ಶಕ್ತಿಯು ಋಣಾತ್ಮಕವಾಗಿರುತ್ತದೆ ಆದ್ದರಿಂದ ಇದು 13 6 ಅಲ್ಲ ಬದಲಾಗಿ ಇದು 13 6 ಸುತ್ತ ಹರಡಬಹುದಾದ ಈ ಬ್ಯಾಂಡ್ನ ಮೇಲಿದೆ ಉದಾಹರಣೆಗೆ ಹೇಳೋಣ ಇದನ್ನು 17 eV ನಿಂದ 10 eV ವರೆಗೆ ಹೇಳಬಹುದು ಆದ್ದರಿಂದ ಇದು ಏಳು ಎಲೆಕ್ಟ್ರಾನ್ ವೋಲ್ಟ್ಗಳ ಬ್ಯಾಂಡ್ ಆಗಿದ್ದು ಅಲ್ಲಿ ಇದ್ದ ಎಲ್ಲಾ ಶಕ್ತಿಯ ಮಟ್ಟಗಳು ಇದರಲ್ಲಿ ಬೀಳುತ್ತವೆ ಆದ್ದರಿಂದ ಇಲ್ಲಿ ಶಕ್ತಿಯ ಮಟ್ಟವಿದೆ ಇಲ್ಲಿ ಶಕ್ತಿಯ ಮಟ್ಟವು k ಯ ಕಾರ್ಯವಾಗಿದೆ ಬ್ಲೋಚ್ ನ ಪ್ರಮೇಯವು ತರಂಗ ಕಾರ್ಯವು k ಯನ್ನು ಅವಲಂಬಿಸಿದೆ ಎಂದು ಹೇಳಿದೆ ಎಂಬುದನ್ನು ಗಮನಿಸಿ ಇದು ಸ್ಟೇಟ್ ಅನ್ನು ಸೂಚಿಸುವ ಕ್ವಾಂಟಮ್ ಸಂಖ್ಯೆ ಇದು ಉತ್ತಮ ಕ್ವಾಂಟಮ್ ಸಂಖ್ಯೆಯಾಗಿದೆ ಏಕೆಂದರೆ ಸಮ್ಮಿತಿಯು ಆ ಸಮ್ಮಿತಿಯೊಂದಿಗೆ ಒಳಗೊಂಡಿರುತ್ತದೆ ಆದರೆ ಶಕ್ತಿಯು ಧನಾತ್ಮಕವಾಗಿರಬೇಕು ಎಂದು ಹೇಳಲಿಲ್ಲ ಉಚಿತ ಎಲೆಕ್ಟ್ರಾನ್ ಪ್ರಕರಣದಲ್ಲಿ ನಾನು ಸಾಮಾನ್ಯ ಸಾಮರ್ಥ್ಯದಿಂದ ಅವರನ್ನು ತೊಂದರೆಗೊಳಿಸಿದಾಗ ಪ್ಯಾರಾಬೋಲಾ ಒಡೆಯುತ್ತದೆ ಪರಮಾಣುಗಳಿದ್ದಲ್ಲಿ ಅಲ್ಲಿ ಇದ್ದ ಎಲ್ಲ ಶಕ್ತಿಯ ಮಟ್ಟಗಳು 13 6 ನಲ್ಲಿ ಬೇರ್ಪಟ್ಟವು ಮತ್ತು ಅವು ಒಂದು ಬ್ಯಾಂಡ್ ಅನ್ನು ರೂಪಿಸುತ್ತವೆ ಮತ್ತು ನಂತರ ಮುಂದಿನ ಸ್ಟೇಟ್ ನ ಶಕ್ತಿಯಿಂದ ರೂಪುಗೊಂಡ ಮುಂದಿನ ಬ್ಯಾಂಡ್ ಇರಬಹುದು ಆದ್ದರಿಂದ ಏನಾಗುತ್ತದೆ ಎಂಬುದು ಒಂದು ರೂಪ ಶಕ್ತಿಯು ಬ್ಯಾಂಡ್ ರೂಪದಲ್ಲಿರುತ್ತದೆ ಮತ್ತು ಅವು ಪರಿಣಾಮಗಳನ್ನು ಹೊಂದಿವೆ ಆದ್ದರಿಂದ ಮೊದಲು ಈಗ ನಾನು ಕ್ರೋನಿಗ್ ಪೆನ್ನಿ ಮಾದರಿ ಎಂಬ ಮಾದರಿಯ ಮೂಲಕ ಈ ಬ್ಯಾಂಡ್ ರಚನೆಯನ್ನು ನಿಮಗೆ ತೋರಿಸುತ್ತೇನೆ ಈ ಸಂದರ್ಭದಲ್ಲಿ ನಾವು ಪರಿಗಣಿಸುವುದು ಸಂಭಾವ್ಯತೆಯು ಈ ತಡೆಗೋಡೆಗಳ ಸಂಗ್ರಹವಾಗಿದೆ ನಾನು ಮೊದಲು ನಾನು ಏನನ್ನು ತೋರಿಸಲು ಬಯಸುತ್ತೇನೆ ಎಂದರೆ ಇದು ಬ್ಯಾಂಡ್ ಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ಈ ದೂರವು a ಮತ್ತು ತಡೆಗೋಡೆ ಅಗಲ b ಎಂದು ಹೇಳೋಣ ಎತ್ತರ V ಮತ್ತು ಇಲ್ಲಿ V 0 ಕೆಳಭಾಗದಲ್ಲಿರುತ್ತದೆ ನನಗೆ ತಿಳಿದಿರುವ ತರಂಗ ಕಾರ್ಯವು ಬ್ಲೋಚ್ ರೂಪದಲ್ಲಿದೆ ಸಂಭಾವ್ಯತೆಯ ಒಂದು ಅಂಚಿನಲ್ಲಿರುವ ಈ ಬಿಂದುವನ್ನು ನಾನು x ಎಂದು ತೆಗೆದುಕೊಳ್ಳಲಿದ್ದೇನೆ ಇಲ್ಲಿ ಹಸಿರು ಬಣ್ಣದಿಂದ ತೋರಿಸಿದ ಪಾಯಿಂಟ್ x ab ಆಗಿರುತ್ತದೆ ಮತ್ತು ನಂತರ ಸಂಭಾವ್ಯತೆಯು ಪುನರಾವರ್ತನೆಯಾಗುತ್ತದೆ ಆದ್ದರಿಂದ ಸಂಭಾವ್ಯತೆಯ ಆವರ್ತಕ ಅವಧಿ a b ಪ್ರತಿ k ಗೆ ಶಕ್ತಿಯನ್ನು ನಾನು ಹೇಗೆ ಲೆಕ್ಕ ಹಾಕುವುದು ಈಗ ಹಿಂದಿನ ಸಂದರ್ಭಗಳಲ್ಲಿ ನೆನಪಿಸಿಕೊಳ್ಳಿ ಶಕ್ತಿ ಐಗನ್ ಮೌಲ್ಯವನ್ನು ಗಡಿ ಪರಿಸ್ಥಿತಿಗಳಿಂದ ನಿರ್ಧರಿಸಲಾಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಗಡಿ ಸ್ಥಿತಿಯನ್ನು ಅನ್ವಯಿಸಲಿದ್ದೇವೆ ನಮ್ಮ ಗಡಿ ಸ್ಥಿತಿಯನ್ನು ಬ್ಲೋಚ್ ಪ್ರಮೇಯವು ಒದಗಿಸಲಿದೆ ಆದ್ದರಿಂದ ಆ ತರಂಗ ಕ್ರಿಯೆಯಂತೆ ನಾವು ಹೇಳಲು ಹೊರಟಿರುವುದು kab eikabk ಗೆ ಸಮನಾಗಿರುತ್ತದೆ ಮತ್ತು ನಾನು ಈಗ ತೋರಿಸಲು ಹೊರಟಿರುವಂತೆ ಇದು ಶಕ್ತಿಯ ಐಗನ್ ಮೌಲ್ಯಕ್ಕೆ ಕಾರಣವಾಗುತ್ತದೆ ಶಕ್ತಿಯು V ಗಿಂತ ಕೆಳಗಿದೆ ಎಂದು ನಾವು ಊಹಿಸಲಿದ್ದೇವೆ ಹಾಗಾಗಿ ನಾನು ಅದನ್ನು ಮತ್ತೊಮ್ಮೆ ಮಾಡೋಣ ಸಂಭಾವ್ಯತೆಯು ತೋರುತ್ತಿದೆ ನಾನು ಈಗ ನಿಮ್ಮ ಪರದೆಯಲ್ಲಿ ತೋರಿಸುತ್ತಿರುವುದು ಅಗಲಗಳು aನಲ್ಲಿ ಮತ್ತು bನಲ್ಲಿ ಎಡಕ್ಕೆ x 0 ಈ ಬಿಂದು x a b ಎತ್ತರ V ಮತ್ತು ನಾವು ಪರಿಗಣಿಸುತ್ತಿರುವ ಎಲ್ಲಾ ಶಕ್ತಿಗಳೆಂದು ನಾವು ಊಹಿಸಲಿದ್ದೇವೆ ಕೆಳಗೆ V ಆದ್ದರಿಂದ ನಾವು E ಕೆಳಗೆ ಇರುವುದನ್ನು ಪರಿಗಣಿಸುತ್ತಿದ್ದೇವೆ E V ನೀವು ಮತ್ತೆ ಅದೇ ಸ್ಥಿತಿಯನ್ನು ಸರಿಪಡಿಸಬಹುದು ಆದರೆ ಇದೀಗ ನಾನು ಒಂದು ನಿರ್ದಿಷ್ಟ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ ಈಗ ತರಂಗ ಕಾರ್ಯವನ್ನು 0≤x≤a ಶ್ರೋಡಿಂಗರ್ ಸಮೀಕರಣ 22md2dxVEψ ನಿರ್ಧರಿಸುತ್ತದೆ ಆದ್ದರಿಂದ E 0 ಅಥವಾ E V ಆದರೆ 0 ಕ್ಕಿಂತಲೂ ಹೆಚ್ಚು ಹಾಗಾಗಿ ನಾನು 0 ರ ನಡುವೆ x ಅನ್ನು ಪಡೆಯುತ್ತೇನೆ ಮತ್ತುAeiαxBe iαx ಗೆ ಸಮಾನವಾಗಿರುತ್ತದೆ ಎಂಬುದು √ 0 ಗಿಂತ ಹೆಚ್ಚಾಗಿದೆ ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ ಇದು ಹಾಗೆ ಈಗ ಪ್ರದೇಶಕ್ಕೆ x a ಮತ್ತು b ತರಂಗ ಕಾರ್ಯದ ನಡುವೆ ಶ್ರೋಡಿಂಗರ್ ಸಮೀಕರಣ 22md2dxVEψ ನೀಡಲಾಗಿದೆ ಮತ್ತು ನಾವು EV ಯನ್ನು V ಗಿಂತ ಹೆಚ್ಚಿದ್ದರೆ ನೀವು ಮಾಡಬೇಕಾಗಿರುವುದು ಹೈಪರ್ಬೋಲಿಕ್ ಫಂಕ್ಷನ್ ನಿಂದ ಸ್ವಲ್ಪ ಬದಲಾವಣೆ ಮಾಡುವುದು ನೀವು ತ್ರಿಕೋನಮಿತಿಯ ಕಾರ್ಯಗಳನ್ನು ಪಡೆಯಲು ಬಯಸುತ್ತೀರಿ ಆದರೆ ಅದು ಕ್ಷುಲ್ಲಕ ಪ್ರಕರಣವಾಗಿದೆ ಹಾಗಾಗಿ ನಾನು ಇದನ್ನು 2m2E Vψ0 ಎಂದು ಬರೆಯಬಹುದು ಮತ್ತು E V ನಾನು xCeβxDe βx ಪರಿಹಾರವನ್ನು ಪಡೆಯುತ್ತೇನೆ ಎಂಬುದು √2m2 ಆದ್ದರಿಂದ ಇದನ್ನು ನೆನಪಿನಲ್ಲಿಡಿ ಮತ್ತು ಈ ರೀತಿ ನೀಡಲಾಗಿದೆ ಹಾಗಾಗಿ ಈಗ ನನ್ನ ಬಳಿ ಇರುವುದು ಈ ಸಂಭಾವ್ಯತೆಯ ಚಿತ್ರವನ್ನು ಮತ್ತೊಮ್ಮೆ ಮಾಡುತ್ತೇನೆ x 0 ಇಲ್ಲಿ x a b ಇದು a ನನ್ನಲ್ಲಿರುವುದು 0 ಮತ್ತು a ನಡುವಿನ ತರಂಗ ಕಾರ್ಯ AeiαxBe iαx ಮತ್ತು a ಮತ್ತು ab ಗಳ ನಡುವೆ x ಗೆ CeβxDe βx ಈಗ ನನಗೆ ಈಗ ಇರುವ ಗಡಿ ಸ್ಥಿತಿಯು A B C ಮತ್ತು D ಮತ್ತು ಶಕ್ತಿಯನ್ನು ತಿಳಿದಿಲ್ಲ ಈಗ ನಾವು ಗಡಿ ಷರತ್ತುಗಳನ್ನು ಅನ್ವಯಿಸೋಣ ನಾವು x a ನಲ್ಲಿ ನಿರಂತರವಾಗಿರಬೇಕು ಹಿಂದಿನ ಸ್ಲೈಡ್ ನಲ್ಲಿ ಕೇವಲ a ಮತ್ತು b ನಡುವೆ ನಾನು ಬರೆದಿರುವ x ತಿದ್ದುಪಡಿಯು ಸರಿಯಾಗಿಲ್ಲ ಅದು ನಿಜವಾಗಿ ನ a ಮತ್ತು a b ನಡುವೆ ಇದೆ ಇದು ಸರಿಯಾಗಿರಬೇಕು ನಾನು ಇದನ್ನು ಇಲ್ಲಿ ಓದಿದಲ್ಲಿ ಸರಿಪಡಿಸಿದ್ದೇನೆ ಆದ್ದರಿಂದ ಈಗ ಈ ಗಡಿ ಸ್ಥಿತಿಯು ನನಗೆ ಹೇಳುತ್ತದೆ AeiαaBe iαaCeaDe βa ಇದನ್ನು ನಾನು eiαaAe iαaB Ceβa e βaD0 ಎಂದು ಬರೆಯಬಹುದು ಅದು ನನ್ನ ಸಮೀಕರಣ 1 ψ ನಿರಂತರವಾಗಿದೆ ಎಂದು ನನಗೆ ತಿಳಿದಿದೆ ಮತ್ತು ಅದು ತಕ್ಷಣವೇ ನನಗೆ ieiαaA ie iαB Ceβae βaD0 ನೀಡುತ್ತದೆ ಅದು ನನ್ನ ಸಮೀಕರಣ 2 ಆದ್ದರಿಂದ ನಾನು ಎರಡು ಸಮೀಕರಣಗಳನ್ನು ಪಡೆದುಕೊಂಡಿದ್ದೇನೆ ಇನ್ನೂ ನಾಲ್ಕು ಅಜ್ಞಾತಗಳಿವೆ ಇತರ ಎರಡು ಸಮೀಕರಣಗಳನ್ನು ಬ್ಲೋಚ್ ಪ್ರಮೇಯವು ಒದಗಿಸಿದ್ದು ಅದು ψ ab eikabψ ಗೆ ಸಮನಾಗಿರಬೇಕು ಎಂದು ಹೇಳುತ್ತದೆ ಮತ್ತು ψ ನನಗೆ ತಿಳಿದಿದೆ AB ಮತ್ತು ψ ab ಎಂಬುದು CeβabDe βab ಹೊರತುಪಡಿಸಿ ಬೇರೇನೂ ಅಲ್ಲ ಹಾಗಾಗಿ ನಾನು ಇಲ್ಲಿಂದ ಸಮೀಕರಣವನ್ನು ಪಡೆಯುತ್ತೇನೆ eikabAeikabB eabC e abD0 ಅದು ನನ್ನ ಸಮೀಕರಣ ಸಂಖ್ಯೆ 3 ಮತ್ತು ಅಂತಿಮವಾಗಿ ಸಮೀಕರಣ ಸಂಖ್ಯೆ 4 ನಿರಂತರವಾಗಿರುವುದರಿಂದ ψ ab ನಲ್ಲಿಯೂ ನಿರಂತರ ψ ಕೂಡ x ab ನಲ್ಲಿ ನಿರಂತರವಾಗಿರುತ್ತದೆ ಹಾಗಾಗಿ ನಾನು abeikabψ ಹೊಂದಲಿದ್ದೇನೆ ಇದು ನನಗೆ eikabiα ನೀಡುತ್ತದೆ ಮತ್ತು ಎಡಬದಿಯಲ್ಲಿ ನಾನು eabC βe abD ಪಡೆಯಲಿದ್ದೇನೆ ಆದ್ದರಿಂದ ಈ ಸಮೀಕರಣವು ಈಗ iαeikabA iαeikabB eabCe βabD0 ಆಗುತ್ತದೆ ಇದು ನನ್ನ ಪ್ರಶ್ನೆ ಸಂಖ್ಯೆ 4 ನಾನು ಈ ಸಮೀಕರಣವನ್ನು ಪುನರುತ್ಪಾದಿಸಲು ಹೋಗುತ್ತಿಲ್ಲ ಆದರೆ ನಾನು ಮುಂದಿನದನ್ನು ಸರಿಪಡಿಸುತ್ತೇನೆ ಪುಟವೆಂದರೆ ನಾನು ಕಂಡುಕೊಂಡ ಸಮೀಕರಣವು ಕೆಲವು ಗುಣಾಂಕದ ಸಮಯಗಳು A ಜೊತೆಗೆ ಕೆಲವು ಗುಣಾಂಕದ ಸಮಯಗಳು B ಜೊತೆಗೆ ಕೆಲವು ಗುಣಾಂಕದ ಸಮಯಗಳು C ಮತ್ತು ಕೆಲವು ಗುಣಾಂಕದ ಸಮಯಗಳು D ಸಮನಾಗಿರುತ್ತದೆ ಮತ್ತು A B C ಮತ್ತು D ಶೂನ್ಯವಲ್ಲದ ಪರಿಹಾರಕ್ಕಾಗಿ ನಾನು ಈ ರೀತಿಯ 4 ಸಮೀಕರಣಗಳನ್ನು ಹೊಂದಿದ್ದೇನೆ ಏನಾಗಬೇಕು ಈಗ ಬಲಭಾಗವು 0 ಆಗಿರುವ ಕಾರಣ ಇವುಗಳು ಈ ಗುಣಾಂಕಗಳ ನಿರ್ಣಾಯಕ 0 ಆಗಿರಬೇಕು ನಾವು ಈ ಹಿಂದೆ ಬರೆದಿರುವ eiαa e iαa eβa e βa ಮತ್ತು ಎಲ್ಲಾ ಗುಣಾಂಕಗಳು ಆದ್ದರಿಂದ ನೀವು ಈ ನಿರ್ಧಾರಕವನ್ನು ಹಾಕಿದಾಗ ನೀವು ಸಮೀಕರಣದಲ್ಲಿದ್ದೀರಿ ನೀವು ಸಂಬಂಧಿಸಿರುವ ಸಮೀಕರಣದಲ್ಲಿರುತ್ತೀರಿ ಇತ್ಯಾದಿ ಮತ್ತು ಈ ಸಮೀಕರಣದ ತೃಪ್ತಿಯು E ನೀಡಿದ ನಿರ್ದಿಷ್ಟ ಮೌಲ್ಯಕ್ಕೆ E ಯ ನಿರ್ದಿಷ್ಟ ಮೌಲ್ಯಗಳಿಗೆ ಇರುತ್ತದೆ ಇದು ಕೂಡ ಈ ಸಮೀಕರಣಗಳಲ್ಲಿದೆ ಆದ್ದರಿಂದ ನೀವು ಪಡೆಯುವುದು ಈ ಸಮೀಕರಣವನ್ನು ಒಳಗೊಂಡಿರುವುದು k ಕಾರ್ಯವು 0 ಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ನೀವು ಈಗ ಕಂಪ್ಯೂಟರ್ಗೆ ಕೇಳುತ್ತೀರಿ ನೀವು ನೀಡಿದ k ಗಾಗಿ E ಮೌಲ್ಯಗಳನ್ನು ಸ್ಕ್ಯಾನ್ ಮಾಡುತ್ತೀರಿ ಅಲ್ಲವೇ ಆದ್ದರಿಂದ ಮತ್ತೊಮ್ಮೆ ನಾನು ನನ್ನನ್ನು ನಿರ್ಬಂಧಿಸುತ್ತೇನೆ ಏಕೆಂದರೆ ಬ್ಲೋಚ್ ಪ್ರಮೇಯದಿಂದ ನಾನು a ಮತ್ತು a ನಡುವೆ k ಗೆ ಮತ್ತು ಕಂಪ್ಯೂಟರ್ ಗೆ ಈ ಕಾರ್ಯವನ್ನು 0 ಗೆ ಸಮನಾಗುವಂತೆ ಕೇಳಬಹುದು ಹಾಗಾಗಿ ನಾನು ಅದನ್ನು k ಗೆ ಸಮ ಎಂದು ಭಾವಿಸೋಣ 0 ನಾನು ಇಲ್ಲಿ ಸ್ವಲ್ಪ ಮೌಲ್ಯವನ್ನು ಪಡೆಯುತ್ತೇನೆ ಇಲ್ಲಿ ಒಂದು ಮೌಲ್ಯ ಇಲ್ಲಿ ಒಂದು ಮೌಲ್ಯ ಇಲ್ಲಿ ನಾನು ಇನ್ನೊಂದು k ಗಾಗಿ ಮಾಡುತ್ತೇನೆ ಮತ್ತು ನೀವು ಇಲ್ಲಿ ಮೌಲ್ಯವನ್ನು ಪಡೆಯುತ್ತೀರಿ ನಾನು ಇಲ್ಲಿ ಮೌಲ್ಯವನ್ನು ಪಡೆಯುತ್ತೇನೆ ಮುಂದಿನ k ಗೆ ಮಾಡಿದಾಗ ನಾನು ಇಲ್ಲಿ ಇನ್ನೊಂದು ಮೌಲ್ಯವನ್ನು ಪಡೆಯುತ್ತೇನೆ ಇಲ್ಲಿ ಇನ್ನೊಂದು ಮೌಲ್ಯವನ್ನು ನಾನು 2 ಬ್ಯಾಂಡ್ ಗಳಿಗಾಗಿ ಮಾಡುತ್ತೇನೆ ನಾನು ಇನ್ನೊಂದು ಬದಿಗೆ ಸಮ್ಮಿತೀಯವಾಗಿ ಮಾಡಬಹುದು ಮತ್ತು ಅಂತಿಮವಾಗಿ ನಾನು ಈ ಅಂಕಗಳನ್ನು ಸೇರಿಕೊಂಡಾಗ ನಾನು ಈ ರೀತಿಯ ವಕ್ರರೇಖೆಯನ್ನು ಪಡೆಯಲಿದ್ದೇನೆ ಅದು ಪ್ರತಿ k ಗೆ ಶಕ್ತಿಯ ಬ್ಯಾಂಡ್ ಹೊರತುಪಡಿಸಿ ಹಲವಾರು ಶಕ್ತಿಗಳಿವೆ ಆದರೆ ಅವುಗಳು ಪ್ರತಿ k ಗೆ ನಿರಂತರವಾಗಿ ಬದಲಾಗುತ್ತಿರುವ ಬ್ಯಾಂಡ್ಗಳನ್ನು ರೂಪಿಸುತ್ತವೆ ಏಕೆಂದರೆ k ನಿರಂತರವಾಗಿದೆ ಮತ್ತು ನೀವು ಇವುಗಳನ್ನು ಪಡೆಯುತ್ತೀರಿ ಬ್ಯಾಂಡ್ಗಳು ಹುಟ್ಟಿಕೊಳ್ಳುವುದು ಹೀಗೆ ಈ ಕ್ರೋನಿಗ್ ಪೆನ್ನಿ ಮಾದರಿಯ ಸರಳೀಕೃತ ಆವೃತ್ತಿಯನ್ನು ನಾನು ಮಾಡಿದಾಗ ಮುಂದಿನ ಉಪನ್ಯಾಸದಲ್ಲಿ ನಾವು ಅದನ್ನು ಹೆಚ್ಚು ಸ್ಪಷ್ಟವಾಗಿ ನೋಡುತ್ತೇವೆ ಆದ್ದರಿಂದ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸಲು ನಾವು ಕ್ರೋನಿಗ್ ಪೆನ್ನಿ ಮಾದರಿಯನ್ನು ಪರಿಚಯಿಸಿದ್ದೇವೆ ಆದ್ದರಿಂದ ಈ ಉಪನ್ಯಾಸವನ್ನು ಮುಗಿಸಲು ನಾವು ಕ್ರೋನಿಗ್ ಪೆನ್ನಿ ಮಾದರಿಯನ್ನು ಪರಿಚಯಿಸಿದ್ದೇವೆ ಆವರ್ತಕ ಸಾಮರ್ಥ್ಯದಲ್ಲಿ E ಅನ್ನು ಹೇಗೆ ನೀಡಲಾಗಿದೆ ಎಂದು ನೋಡಲು ಇದೆ E ಗೆ ಸಮೀಕರಣವು ಗಡಿ ಪರಿಸ್ಥಿತಿಗಳ ತೃಪ್ತಿ ಮತ್ತು ಬ್ಲೋಚ್ ಪ್ರಮೇಯದಿಂದ ಉದ್ಭವಿಸುತ್ತದೆ ಸಂಖ್ಯೆ 3 ಅನ್ನು k ಮೌಲ್ಯವನ್ನು ನೀಡಲಾಗಿದೆ E ಗುಣಾಂಕಗಳನ್ನು ನಿರ್ಧರಿಸುವ ಮೂಲಕ ನಿರ್ಧರಿಸಲಾಗುತ್ತದೆ ಮತ್ತು ಉತ್ತಮ ಪದದ ಕೊರತೆಯಿಂದಾಗಿ ನಾನು A B C D 0 ಬರೆಯುತ್ತೇನೆ ಮುಂದಿನ ಉಪನ್ಯಾಸದಲ್ಲಿ ನಾನು ಇದರ ಸರಳೀಕೃತ ಆವೃತ್ತಿಯನ್ನು ಮಾಡಲಿದ್ದೇನೆ ಮತ್ತು ಈ ಬ್ಯಾಂಡ್ಗಳು ಹೇಗೆ ಹುಟ್ಟಿಕೊಳ್ಳಬೇಕು ಎಂಬುದನ್ನು ತೋರಿಸುತ್ತೇನೆ